ಅನಿಶ್ಚಿತತೆ ತತ್ವ ಮತ್ತು ಇದು ಸರಳ ಅನ್ವಯಿಕೆಗಳು ಇಲ್ಲಿಯವರೆಗೆ ನಾವು ಕ್ವಾಂಟಂ ಮೆಕ್ಯಾನಿಕ್ಸ್ನ ಹೈಸೆನ್ಬರ್ಗ್ ಹಾಗೂ ಶ್ರೊಡಿಂಗರ್ ಪಿಚ್ಚರ್ ಗಳ ಬಗ್ಗೆ ಚರ್ಚಿಸಿದ್ದೇವೆ ಹಾಗೂ ನಾನು ನಿಮಗೆ ಅವುಗಳೆರಡೂ ಸಮಾನ ಎಂದು ತೋರಿಸಿಕೊಟ್ಟಿದ್ದೇನೆ ಹೈಸೆನ್ಬರ್ಗ್ ಪಿಚ್ಚರ್ ನಲ್ಲಿ ಎಲ್ಲವೂ ಮ್ಯಾಟ್ರಿಕ್ಸ್ ಇಂದ ಡಿಫೈನ್ ಆಗಿದೆ ಹಾಗೂ ಶ್ರೊಡಿಂಗರ್ ಪಿಚ್ಚರ್ನಲ್ಲಿ ವೆವ್ಫಂಕ್ಷನ್ ಇದೆ ನಿನಗೆ xop ಎಂಬ ಕ್ವಾಂಟಿಟಿ ಡಿಫೈನ್ ಮಾಡಬೇಕಾದರೆ ಅದು ಆಪರೇಟರ್ಗಳ ಮೂಲಕ ಪ್ರತಿ ಕ್ವಾಂಟಿಟಿಗೆ ಮಾಡಲಾಗುತ್ತದೆ ಉದಾಹರಣೆಗೆ ಹೈಸೆನ್ಬರ್ಗ್ ಪಿಚ್ಚರ್ ಇನ xmn ಮ್ಯಾಟ್ರಿಕ್ಸ್ ಎಲಿಮೆಂಟ್ ಎಂದು ಆಗಿದೆ ಹಾಗೂ x ಆಪರೇಟರ್ n ಇದರ ಮೇಲೆ ಕಾರ್ಯ ನಿರ್ವಹಿಸುವಾಗ xmxndx ಇದರಿಂದ ಗುಣಿಕೆ ಆಗುತ್ತದೆ ಎಂದು ಅರ್ಥ ನಾವು pmnಅನ್ನು ಡಿಫೈನ್ ಮಾಡಿದ್ದೇವೆ ಇಲ್ಲಿ ∞ ಇಂದ ಅಲ್ಲಿ mp ಇದು ndx ಇದರ ಮೇಲೆ ಕಾರ್ಯನಿರ್ವಹಿಸುವಾಗ ಹಾಗೂ p ಇದರ ಮೇಲೆ ಕಾರ್ಯನಿರ್ವಹಿಸುವಾಗ ಡಿಫರೆನ್ಷಿಯಲ್ ಆಪರೇಟರ್ ಆಗಿರುತ್ತದೆ ಹಾಗಾಗಿ ಅದು ಡಿಫರೆನ್ಶಿಏಟ್ ಮಾಡುತ್ತದೆ ಹಾಗಾಗಿ ನಿಮಗೆ middx ndx ಸಿಗುತ್ತದೆ ಅನಂತರ ನಾವು ಕ್ವಾಂಟಿಟಿಗಳಿಗೆ ಎಕ್ಸ್ಪೆಕ್ಟೇಶನ್ ಮೌಲ್ಯ ಕೂಡ ಡಿಫೈನ್ ಮಾಡಿದ್ದೇವೆ ಆದ್ದರಿಂದ x ಹಾಗೂ p ಇನ ಎಕ್ಸ್ಪೆಕ್ಟೇಶನ್ ಮೌಲ್ಯ ∞x2xdx ಹೀಗೆ ಡಿಫೈನ್ ಆಗಿದೆ p ನ ಎಕ್ಸ್ಪೆಕ್ಟೇಶನ್ ಮೌಲ್ಯ ∫iddxψdx ಎಂದು ಡಿಫೈನ್ ಆಗಿದೆ ಹಾಗೂ ನಾವು ಇದನ್ನು ಕ್ವಾಂಟಿಟಿಗಳ ಎವರೇಜ್ ಮೌಲ್ಯ ಎಂದು ಅರ್ಥಮಾಡಿಕೊಂಡಿದ್ದೇವೆ ಅದಲ್ಲದೆ p2ಗೆ ಅನುಗುಣವಾದ ಆಪರೇಟರ್ p2 ಆಗಿರುತ್ತದೆ ಇದರಿಂದ 2d2dx2 ಸಿಗುತ್ತದೆ x2ಗೆ ಅನುಗುಣವಾದ ಆಪರೇಟರ್x2 ಗುಣಿಸು ವೆವ್ಫಂಕ್ಷನ್ ಆಗಿರುತ್ತದೆ ಅದೇ ರೀತಿ ನಾವು ಆಪರೇಟರ್ಗಳ ಮೇಲಿನ ಪವರ್ ಹಾಗೂ ಅವುಗಳ ಗುಣಾಕಾರವನ್ನು ಡಿಫೈನ್ ಮಾಡಬಹುದು ನಾವು ಈ ಉಪನ್ಯಾಸದಲ್ಲಿ ಕ್ವಾಂಟಂ ಮೆಕ್ಯಾನಿಕ್ಸ್ನ ತತ್ವದ ಬಗ್ಗೆ ಚರ್ಚಿಸಲಿದ್ದೇವೆ ಅನಿಶ್ಚಿತತೆ ತತ್ವ ಹೇಳುವುದೇನೆಂದರೆ ಕ್ವಾಂಟಂ ಮೆಕ್ಯಾನಿಕ್ಸ್ನ ಕ್ವಾಂಟಿಟಿ ಅನ್ನು ಹೆಚ್ಚಿನ ನಿಖರತೆಯಿಂದ ಅಳೆಯಲು ಸಾಧ್ಯವಿಲ್ಲ ಒಂದಕ್ಕೊಂದು ಕಂಜುಗೇಟ್ ಆದ 2 ಕ್ವಾಂಟಿಟಿಗಳ ನಡುವಿನ ಸಂಬಂಧವನ್ನು ಅನಿಶ್ಚಿತತೆ ತತ್ವ ಕೊಡುತ್ತದೆ ನೀನು ಒಂದು ಕ್ವಾಂಟಿಟಿ ಅನ್ನು ಹೆಚ್ಚಿನ ನಿಖರತೆಯಿಂದ ಅಳೆದರೆ ಮತ್ತೊಂದು ಕ್ವಾಂಟಿಟಿಯ ನಿಖರತೆ ಕಮ್ಮಿಯಾಗುತ್ತೆ ಅದು ಏಕೆ ಆಗುತ್ತದೆ ಎಂದು ನಾವು ನೋಡೋಣ ಈ ತತ್ವ ಕ್ವಾಂಟಂ ಮೆಕ್ಯಾನಿಕ್ಸ್ಗೆ ತುಂಬಾ ಮಹತ್ವಕರ ಆಗಿದೆ ನೀವು ಅನಿಶ್ಚಿತತೆ ತತ್ವದ ಬಗ್ಗೆ 12 ನೇ ತರಗತಿಯಲ್ಲಿ ಕಲಿತಿರಬಹುದು ನಾನು ಅದನ್ನು ಬರೆಯುತ್ತೇನೆ ಅನಂತರ ಅದನ್ನು ಪರಿಶೋಧಿಸೋಣ ನೀವು ಕಲಿತರಬಹುದು ಒಂದು ಪಾರ್ಟಿಕಲ್ಗೆ ಡೆಲ್ಟಾ ಅಂದರೆ xpx2 ಹಾಗೆಂದರೇನು ನಾವು x ಮತ್ತು pxಅನ್ನು ಹೇಗೆ ಡಿಫೈನ್ ಮಾಡಬೇಕು ನಾವು ಇದನ್ನು ಗಣಿತದ ರೂಪದಲ್ಲಿ ನೋಡೋಣ ನಾನು ಕ್ವಾಂಟಿಟಿ x ಅನ್ನು ಅಳತೆ ಮಾಡುತ್ತೇನೆಯೇ ಎಂದು ನೋಡೋಣ ಅನಂತರ ನನಗೆ x ನ ಎವರೇಜ್ ಮೌಲ್ಯ ಸಿಗುತ್ತದೆ ಅನಂತರ ನಾನು x2ಅನ್ನು ಕಂಡುಹಿಡಿದರೆ ನನಗೆ ಎವರೇಜ್ ಮೌಲ್ಯ ಸಿಗುತ್ತದೆ ಒಂದುವೇಳೆ ನಾನು ಎಕ್ಸ್ಪೆಕ್ಟೇಶನ್ ಮೌಲ್ಯಅಥವಾ x ನ ಎವರೇಜ್ ಮೌಲ್ಯವನ್ನು ಇದರಿಂದ ಕಳೆದರೆ ಹಾಗೂ ಇದರ ವರ್ಗಮೂಲ ಪಡೆದರೆ ಇದು x ಎಂದರ್ಥ ಇದೇ ರೀತಿ ನಾನು ಅದರ p2ಎಕ್ಸ್ಪೆಕ್ಟೇಶನ್ ಮೌಲ್ಯ ಕಂಡುಹಿಡಿದು ⟨p⟩2 ಇಂದ ಕಳೆದು ಅದರ ವರ್ಗಮೂಲ ಮಾಡಿದರೆ p ಸಿಗುತ್ತದೆ ಸಾಮಾನ್ಯವಾಗಿ ಯಾವುದೇ ಕ್ವಾಂಟಿಟಿ Oಗೆ ಅಥವಾ Oಗೆ Oಇನ ಅನಿಶ್ಚಿತತೆ ⟨O2⟩ ⟨O⟩2 ಆಗಿರುತ್ತದೆ ನಾನು ಇದನ್ನು ವಿವರಿಸುತ್ತೇನೆ ಒಂದುವೇಳೆ ನನ್ನಲ್ಲಿ ಕ್ವಾಂಟಿಟಿ ಇದೆ ಎಂದುಕೊಳ್ಳೋಣ ಅವು ಸಂಖ್ಯೆಗಳೆಂದು ಅಂದುಕೊಳ್ಳೋಣ ನನಗೆ 1 2 2 3 1 4 ಹೀಗೆ ಸಿಗುತ್ತದೆ ಎಂದುಕೊಳ್ಳೋಣ ನಾವು 1 2 3 4 5 6 ಸಂಖ್ಯೆಗಳಿಗೆ ನಿರ್ಬಂಧಿಸೋಣ ಹಾಗೂ ಅದರ ಎವರೇಜ್ ಕಂಡುಹಿಡಿಯೋಣ ಹೀಗೆ ⟨x⟩ ಇದು 1223146 ಆಗಿರುತ್ತದೆ ಇದರಿಂದ 8 5136 ಸಿಗುತ್ತದೆ ಕೊನೆಗೆ 2 ಎಂದು ಉತ್ತರ ಸಿಗುತ್ತದೆ ⟨x⟩2ಇದು 4 ಆಗಿರುತ್ತದೆ ⟨x2⟩ ತೆಗೆದುಕೊಳ್ಳೋಣ ಅದರಿಂದ 14491166 ಸಿಗುತ್ತದೆ ಕೊನೆಗೆ 6 ಎಂದು ಉತ್ತರ ಸಿಗುತ್ತದೆ ಇಲ್ಲಿ ನೀವು ನೋಡಬಹುದು ⟨x2⟩ಇದು ⟨x⟩2ಇದಕ್ಕಿಂತ ದೊಡ್ಡದು ಅದರೆ ಅವುಗಳೆರಡೂ ಸಮಾನವಲ್ಲ ಏಕೆಂದರೆ ಅವುಗಳ ಮೌಲ್ಯದಲ್ಲಿ ಹರಡುವಿಕೆ ಇದೆ ಇನ್ನೊಂದೆಡೆ ಎಲ್ಲಾ x ಸಮಾನವಾಗಿದ್ದರೆ ಇವೆರಡೂ ಸಮಾನವಾಗಿರುತ್ತಿತ್ತು x ಅಥವಾ p ಅಂದರೇನು ಸಾಮಾನ್ಯವಾಗಿ ಇದು ಕ್ವಾಂಟಿಟಿಯ ಹರಡುವಿಕೆಯನ್ನು ಕೊಡುತ್ತದೆ ನಾನು ಹಲವಾರು ಅಳತೆಗಳನ್ನು ಮಾಡಿ ಅವುಗಳು ಸಮಾನವಲ್ಲ ಎಂದು ಕಂಡುಹಿಡಿದರೆx ನನಗೆ ಹರಡುವಿಕೆಯ ಪ್ರಮಾಣವನ್ನು ಕೊಡುತ್ತದೆ ಅನಿಶ್ಚಿತತೆ ತತ್ವ ಏನು ಹೇಳುತ್ತದೆ ಎಂದರೆ ಹರಡುವಿಕೆ ಗುಣಿಸು ಕಂಜುಗೇಟ್ ಕ್ವಾಂಟಿಟಿಯ ಹರಡುವಿಕೆ 2 ಇದಕ್ಕಿಂತ ಹೆಚ್ಚಿನದಾಗಿರುತ್ತದೆ ನಾನು ನಿಮಗೆ ಐಗನ್ ಮೌಲ್ಯವನ್ನು ಹರಡುವಿಕೆಯ ಟರ್ಮ್ಗಳಲ್ಲಿ ಹೇಳುತ್ತೇನೆ ಉದಾಹರಣೆಗೆ ನಾನು ಆಪರೇಟರ್ O ಅನ್ನು ಹೊಂದಿದ್ದೇನೆ ಅದು ವೆವ್ಫಂಕ್ಷನ್ ಅಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನನಗೆ ಐಗನ್ ಮೌಲ್ಯ Onnಅನ್ನು ನೀಡುತ್ತದೆ ನಂತರ ⟨O⟩ ಅನ್ನು∫nOndx ನಿಂದ ನೀಡಲಾಗುವುದು ಆದರೆ ಅದು Onಆಗಿರುತ್ತದೆ ಅದರಿಂದ ಹೊರಬರುವ ಸಂಖ್ಯೆnndx ಅಂದರೆ On ಆಗಿದೆ ಮತ್ತೊಂದೆಡೆ ನಾನು ⟨O2⟩ ಅನ್ನು ಲೆಕ್ಕ ಹಾಕಿದರೆ ಇದು ∫nO2ndx ಆಗಿರುತ್ತದೆOnಹೊರಬರುತ್ತದೆ ಅದರಿಂದ nOಉಳಿಯುತ್ತದೆ ಅದು n dx ಮೇಲೆ ಕಾರ್ಯನಿರ್ವಹಿಸುತ್ತದೆ ಅನಂತರ On2∫nndx ಇದರಿಂದ On2 ಸಿಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ನೋಡುವುದು On2 ⟨O2⟩ ನಂತೆಯೇ ಇರುತ್ತದೆ ಆದ್ದರಿಂದ O0 ನಾನು ಐಗನ್ ಮೌಲ್ಯಗಳಾದ ವೆವ್ಫಂಕ್ಷನ್ ಸಂಬಂಧಿಸಿದಂತೆ ಆಪರೇಟರ್ನ ಎಕ್ಸ್ಪೆಕ್ಟೇಶನ್ ಮೌಲ್ಯವನ್ನು ತೆಗೆದುಕೊಂಡರೆ ಮತ್ತು ಅದರಲ್ಲಿ ಹರಡುವಿಕೆಯನ್ನು ಲೆಕ್ಕಾಚಾರ ಮಾಡಿದರೆ ಅದರಲ್ಲಿ x ಅಥವಾ O0 ಎಂದು ಸಿಗುತ್ತದೆ ಆದ್ದರಿಂದ ಸ್ಟೇಷನರಿ ಸ್ಥಿತಿಯಲ್ಲಿ E 0 ಆಗಿರುತ್ತದೆ ಅದು ಸ್ಥಿರ ಶಕ್ತಿಯ ಸ್ಥಿತಿ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾನು ಈಗ ಅನಿಶ್ಚಿತತೆ ತತ್ವವನ್ನು ಸಾಬೀತುಪಡಿಸಲಿದ್ದೇನೆ ಅದಕ್ಕಾಗಿ ನನಗೆ ಕೌಚಿ ಶ್ವಾರ್ಟ್ಜ್ ಎಂದು ಕರೆಯಲ್ಪಡುವ ವಿಷಯ ಬೇಕು ಅದನ್ನು ನಾನು ವಾಹಕಗಳ ವಿಷಯದಲ್ಲಿ ಸರಳವಾಗಿ ಹೇಳಿದರೆ ಅದು |A B |≤|A ||B| ಇದು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಏಕೆಂದರೆ A B ಎಂದರೆ |A |Bcos ಮತ್ತು ಇದು ಯಾವಾಗಲೂ |A |B ಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಏಕೆಂದರೆ |cos | ಯಾವಾಗಲೂ 1ಗಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಫಂಕ್ಷನ್ಗಳ ವಿಷಯದಲ್ಲಿ ಅದು ನಿಮಗೆ ಹೇಳುವ ಪ್ರಕಾರ ನಾನು ಆಪರೇಟರ್ O1 ಅನ್ನು ಹೊಂದಿದ್ದರೆ ಮತ್ತು ಅದು O2 ನೊಂದಿಗೆ ಕುಣಿಕೆ ಆದರೆ ಅದನ್ನು ಎಕ್ಸ್ಪೆಕ್ಟೇಶನ್ ಮೌಲ್ಯವಾಗಿ ತೆಗೆದುಕೊಳ್ಳಬೇಕು ಇದರ ಅರ್ಥವೇನೆಂದರೆ ನಾನು ∫xO1O2ψdx ತೆಗೆದುಕೊಳ್ಳುತ್ತಿದ್ದೇನೆ ಇದನ್ನು ತೆಗೆದುಕೊಂಡು ಮಾಡ್ಯುಲಸ್ ಮಾಡಿದರೆ ∫O1ψdx ಬಾರಿ ∫O2ψdx ಆಗಿರುವ ಎಕ್ಸ್ಪೆಕ್ಟೇಶನ್ ಮೌಲ್ಯಕ್ಕಿಂತ ಕಡಿಮೆ ಅಥವಾ ಸಮನಾಗಿರುತ್ತದೆ ಈ ಸಂಪೂರ್ಣ ಕ್ವಾಂಟಿಟಿಯು ⟨O1⟩⟨O2⟩ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಇದನ್ನು ಕೌಚಿ ಶ್ವಾರ್ಟ್ಜ್ ಅಸಮಾನತೆ ಎಂದು ಕರೆಯಲಾಗುತ್ತದೆ ಮತ್ತು ಅನಿಶ್ಚಿತತೆ ತತ್ವವನ್ನು ಸಾಬೀತುಪಡಿಸಲು ನಾವು ಇದನ್ನು ಈಗ ಬಳಸಲಿದ್ದೇವೆ ಅದಕ್ಕಾಗಿ ನಾನು x ⟨x⟩ ಕ್ವಾಂಟಿಟಿಅನ್ನು ಒಂದು ಆಪರೇಟರ್ ಆಗಿ ಆಯ್ಕೆ ಮಾಡುತ್ತೇನೆ ಆದ್ದರಿಂದ ಇದು O1 ಆಗಿರುತ್ತದೆ ಮತ್ತು O2 ಈ ಆಪರೇಟರ್ p ⟨p⟩ ಆಗಿರುತ್ತದೆ ಆದ್ದರಿಂದ ನಾನು ಕೌಚಿ ಶ್ವಾರ್ಟ್ಜ್ ಅಸಮಾನತೆಯನ್ನು ಬಳಸಲಿದ್ದೇನೆ ಹಾಗಾಗಿ ನಾನು ತೋರಿಸಲು ಹೊರಟಿರುವುದು ⟨x ⟨x⟩p ⟨p⟩⟩ ಅನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದು ⟨x ⟨x⟩2⟩ ⟨p ⟨p⟩2⟩ ಆಗಿರಬೇಕು ನಾನು ವರ್ಗಮೂಲವನ್ನು ಏಕೆ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಏಕೆಂದರೆ ⟨x ⟨x⟩⟩0ಆಗಿರುತ್ತದೆ ಆದ್ದರಿಂದ ನಾನು ನಿಜವಾಗಿ ಲೆಕ್ಕಾಚಾರ ಮಾಡುತ್ತಿರುವುದು ಈ ಹರಡುವಿಕೆ ಅಥವಾ x p ಬಲಬದಿಯಲ್ಲಿ ಇದು ಒಂದು ರೀತಿಯ ಆರ್ಎಂಎಸ್ ವ್ಯುತ್ಪತ್ತಿ ಆಗಿದೆ ನಾವು ಎಡಬದಿಯಲ್ಲಿ ಕೆಲಸ ಮಾಡೋಣ ಆದ್ದರಿಂದ ⟨x ⟨x⟩p ⟨p⟩⟩ ಎಂಬುದು ⟨xp x⟨p⟩ ⟨x⟩p⟨x⟩⟨p⟩⟩ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ನಾನು ಇದರ ಎಕ್ಸ್ಪೆಕ್ಟೇಶನ್ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅದು ⟨xp⟩ ⟨x⟩⟨p⟩ ⟨x⟩⟨p⟩⟨x⟩⟨p⟩ಆಗಿರುತ್ತದೆ ಮತ್ತು ನಾನು ಕೆಲವು ಟರ್ಮ್ಗಳನ್ನು ರದ್ದುಗೊಳಿಸಿದ್ದೇನೆ ಆದ್ದರಿಂದ ಇದು ಇದರೊಂದಿಗೆ ರದ್ದುಗೊಳಿಸಲಾಗುತ್ತದೆ ಮತ್ತು ನಾನು ⟨xp⟩ ⟨x⟩⟨p⟩ ಅನ್ನು ಪಡೆಯುತ್ತೇನೆ ಈ ಎಲ್ಲದರಲ್ಲೂ ನಾನು ಈ ಕೋನೀಯ ಆವರಣವನ್ನು ಬರೆಯುವಾಗ ಅಥವಾ ಎಕ್ಸ್ಪೆಕ್ಟೇಶನ್ ಮೌಲ್ಯವನ್ನು ಬರೆಯುವಾಗ ಅದು ಸಂಖ್ಯೆ ಆಗಿರುತ್ತದೆ ಎಂದು ನೆನಪಿನಲ್ಲಿಡಿ ಆದ್ದರಿಂದ ಈ ಕ್ವಾಂಟಿಟಿಯು ಸಂಖ್ಯೆಯಾಗಿದೆ ಮತ್ತು ಈ ಕ್ವಾಂಟಿಟಿಯು ಸಂಖ್ಯೆಯಾಗಿದೆ ⟨x ⟨x⟩p ⟨p⟩⟩⟨x ⟨x⟩2⟩ ⟨p ⟨p⟩2⟩ ಅನ್ನು ಬಳಸುವುದರಲ್ಲಿ ನಿಮಗೆ ಅನಾನುಕೂಲವಾಗಿದ್ದರೆ ನೀವು ಅದರ ಬದಲಿಗೆ O1 ಮತ್ತು O2ಅನ್ನು p ⟨p⟩2 ಗೆ ಬಳಸಬಹುದು ಮತ್ತು ಕೌಚಿ ಶ್ವಾರ್ಟ್ಜ್ ಅಸಮಾನತೆಯನ್ನು ⟨x ⟨x⟩2p ⟨p⟩2⟩ ಎಂದು ಬರೆಯಿರಿ ಇದು ⟨x ⟨x⟩2⟩⟨p ⟨p⟩2⟩ಆಗಿರುತ್ತದೆ ಇದು ಮೊದಲಿನ ಫಲಿತಾಂಶಕ್ಕೆ ಸಮಾನವಾಗಿರುತ್ತದೆ ನಾವು ⟨x ⟨x⟩p ⟨p⟩⟩⟨xp⟩ ⟨x⟩⟨p⟩ ಅನ್ನು ಲೆಕ್ಕ ಹಾಕಿದ್ದೇವೆ ನಾನು ಇದನ್ನು ಬಳಸಲು ಹೋಗುತ್ತೇನೆ ಮತ್ತು ನಾನು ಇದನ್ನು ⟨xppx⟩2⟨xp px⟩2 ⟨x⟩⟨p⟩ ಎಂದು ಬರೆಯುತ್ತೇನೆ ಆದ್ದರಿಂದ ನಾನು ಇದರಲ್ಲಿ ಏನು ಮಾಡಿದ್ದೇನೆ ನಾನು ಏನು ಮಾಡಿದ್ದೇನೆಂದರೆ ನಾನು ⟨xp⟩ ಅನ್ನು ⟨xppx⟩2⟨xp px⟩2 ಎಂದು ಬರೆದಿದ್ದೇನೆ ಅನಂತರ ನಾನು ಎರಡು ಬದಿಗಳಲ್ಲಿ ಎಕ್ಸ್ಪೆಕ್ಟೇಶನ್ ಮೌಲ್ಯವನ್ನು ತೆಗೆದುಕೊಳ್ಳುತ್ತೇನೆ ಇದು ನನಗೆ ಸಿಗುತ್ತದೆ ಮತ್ತು ನಾನು ಇದನ್ನು ಇಲ್ಲಿ ಮತ್ತು ಇಲ್ಲಿ ಬಳಸುತ್ತೇನೆ ಇದು ⟨xppx⟩2 ಆಗಿರುತ್ತದೆ ಕ್ವಾಂಟಮ್ ಸ್ಥಿತಿಯಿಂದ xp px ಇದು iℏಕ್ರಾಸ್ ಹೊರತುಪಡಿಸಿ ಏನೂ ಅಲ್ಲ ಎಂದು ನೆನಪಿಸಿಕೊಳ್ಳಿ ಆದ್ದರಿಂದ ಇದು iℏ2 ⟨x⟩⟨p⟩ ಆಗುತ್ತದೆ ಈಗ ⟨xppx⟩ ನೈಜವೆಂದು ತೋರಿಸುವುದನ್ನು ನಾನು ನಿಮಗೆ ಅಭ್ಯಾಸವನ್ನಾಗಿ ಬಿಡುತ್ತೇನೆ ನೀವು ಆಪರೇಟರ್ ರೂಪದಲ್ಲಿ p ಅನ್ನು ಬರೆದರೆ ಅದನ್ನು ತೋರಿಸುವುದು ತುಂಬಾ ಸುಲಭ ಆದ್ದರಿಂದ ಇದು ವಾಸ್ತವವಾಗಿ ∫xidψdxiddxxψdx ಆಗುತ್ತದೆ ಅನಂತರ ನೀವು ಭಾಗದಿಂದ ಏಕೀಕರಣ ಇಂದ ಮಾಡಬಹುದಾದ ಬದಲಾವಣೆಗಳನ್ನು ಮಾಡಬಹುದು ಅನಂತರ ಇದು ನೈಜವೆಂದು ತೋರಿಸಬಹುದು ಆದ್ದರಿಂದ ನಿಮ್ಮಲ್ಲಿರುವುದು⟨xp⟩⟨xppx⟩2iℏ2 ⟨x⟩⟨p⟩ ಇದು ನೈಜ ಕ್ವಾಂಟಿಟಿ a ಕೂಡಿಸು ಒಂದು ಕಾಲ್ಪನಿಕ ಕ್ವಾಂಟಿಟಿ 2 ಅಲ್ಲಿ a ಅನ್ನು ⟨xppx⟩2 ⟨x⟩⟨p⟩ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇವೆಲ್ಲವನ್ನೂ ಒಟ್ಟಿಗೆ ಸಂಗ್ರಹಿಸಿ ನಾವು ಏನು ಮಾಡಿದ್ದೇವೆ ⟨x ⟨x⟩p ⟨p⟩⟩xpಅನ್ನು ಪಡೆದಿದ್ದೇವೆ x ಅನ್ನು ⟨x2 ⟨x⟩2⟩ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಇದನ್ನು ⟨p2 ⟨p⟩2⟩ಎಂದು ವ್ಯಾಖ್ಯಾನಿಸಲಾಗಿದೆ ಎಂದು ನಿಮಗೆ ನೆನಪಿಸುತ್ತೇನೆ ಇದನ್ನು ⟨x ⟨x⟩2⟩ ಎಂದು ಬರೆಯುತ್ತೇನೆ ಹೀಗೆಯೇ ಮತ್ತೊಂದು ಟರ್ಮ್ ⟨p ⟨p⟩2⟩ಕೂಡ ಇವೆಲ್ಲವೂ ಒಂದೇ ಆದ್ದರಿಂದ ಬಲಭಾಗದಲ್ಲಿ ನಾನು xp ಅನ್ನು ಹೊಂದಿದ್ದೇನೆ ಇದನ್ನು ಈ ಎಲ್ಲಾ ಕಾರ್ಯಾಚರಣೆಗಳ ಮೂಲಕ ವ್ಯಾಖ್ಯಾನಿಸಲಾಗಿದೆ ಮತ್ತು ಎಡಭಾಗದಲ್ಲಿ ai2 ಇದೆ ಆದ್ದರಿಂದ ನಮ್ಮಲ್ಲಿ ಏನು ಇದೆ ನಾವು ಈಗ ಮಾಡ್ಯುಲಸ್ ai2xp ಅನ್ನು ಹೊಂದಿದ್ದೇವೆ ai2 ಎಂದರೆ a224 ಅದು ಖಂಡಿತವಾಗಿಯೂ 2ಗಿಂತ ಹೆಚ್ಚಾಗಿದೆ ಏಕೆಂದರೆ ಒಂದು ವರ್ಗಸಂಖ್ಯೆಯು ಧನಾತ್ಮಕ ಪ್ರಮಾಣವಾಗಿದೆ ಆದ್ದರಿಂದ ಫಲಿತಾಂಶವು 2xp ಆಗಿದೆ ಮತ್ತು ಇದು ಅನಿಶ್ಚಿತತೆ ತತ್ವವಾಗಿದೆ ಇದು ನೀವು ಒಂದು ವೆವ್ಫಂಕ್ಷನ್ x ಅನ್ನು ಹಲವು ಬಾರಿ ಮತ್ತು p ಅನೇಕ ಬಾರಿ ಅಳತೆ ಮಾಡಿದರೆ ಹರಡುವಿಕೆ ಇರುತ್ತದೆ ಎಂದು ಹೇಳುತ್ತದೆ ಆದರೆ ಹರಡುವಿಕೆಯ ಉತ್ಪನ್ನವು 2ಗಿಂತ ದೊಡ್ಡದಾಗಿದೆ ಅಥವಾ ಸಮಾನವಾಗಿರುತ್ತದೆ ಇದು ನಿಮ್ಮ ಅಳತೆಯ ಮಿತಿಯಲ್ಲ ಆದರೆ ಇದು ಮೂಲಭೂತವಾಗಿ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅಂತರ್ಗತವಾಗಿರುತ್ತದೆ ಕೆಲವು ಉಪನ್ಯಾಸಗಳ ಹಿಂದೆ ನಾವು ಪಾರ್ಟಿಕಲ್ಗಳಿಗೆ ವೆವ್ ಪ್ಯಾಕೆಟ್ ನಿರ್ಮಿಸಿದಾಗ ನಾನು ಅದರ ಬಗ್ಗೆ ಸುಳಿವು ನೀಡಿದ್ದೇನೆ ಮತ್ತು ನಾನು ಅಲ್ಲಿ ಹೇಳಿದ್ದೇನೆಂದರೆ ನಾನು x ನ ಹರಡುವಿಕೆಯ ವೆವ್ ಪ್ಯಾಕೆಟ್ ಹೊಂದಿದ್ದರೆ ನಿಮಗೆ ನೀಡುವ ಸಮತಲ ವೆವ್ಗಳ ಮಿಶ್ರಣವು k ಜಾಗದಲ್ಲಿ k ಹರಡಿದೆ ಅಂದರೆ xk ಇದರ ಆರ್ಡರ್ 1 ಆಗಿದೆ ನೀವು ಎರಡು ಕಡೆ ಗುಣಿಸಿ ನಿಮಗೆ xp ಆರ್ಡರ್ನಲ್ಲಿ ಸಿಗುತ್ತದೆ ಆದ್ದರಿಂದ ನೀವು ಒಂದು ಪಾರ್ಟಿಕಲ್ ಅನ್ನು ವೆವ್ ನಿಂದ ಪ್ರತಿನಿಧಿಸಲು ಪ್ರಯತ್ನಿಸುವಾಗ ನೀವು ಈ ರೀತಿಯ ಅನಿಶ್ಚಿತತೆ ಸಂಬಂಧವನ್ನು ಪಡೆಯುತ್ತೀರಿ ಏಕೆಂದರೆ ನೀವು ಅದನ್ನು ಒಂದು ವೆವ್ ಎಂದು ತೋರಿಸಲು ಪ್ರಯತ್ನಿಸುವಾಗ ಅದನ್ನು ನೀವು ನಿಖರವಾಗಿ ಲೊಕಲೈಜ್ ಮಾಡಲು ಆಗುವುದಿಲ್ಲ ತದನಂತರ ಮೊಮೆಂಟಮ್ ಅನುಗುಣವಾಗಿ ಹರಡುತ್ತದೆ ಮತ್ತು ಅದನ್ನು ಈ ಅನಿಶ್ಚಿತತೆ ಸಂಬಂಧದಿಂದ ನೀಡಲಾಗುತ್ತದೆ ನಾನು xಅನ್ನು ಸಣ್ಣದಾಗಿಸಿದರೆ px ದೊಡ್ಡದಾಗುತ್ತಾ ಹೋಗುತ್ತದೆ ಎಂದು ನಾನು ನೋಡಬಹುದು ಮತ್ತು ನಾನು x ಅನ್ನು ದೊಡ್ಡದಾಗಿಸಿದರೆ px ಸಣ್ಣಗಾಗುತ್ತಾರೆ ಹೋಗುತ್ತದೆ ಆದ್ದರಿಂದ ಈ ಎರಡು ಹರಡುವಿಕೆಗಳು ಹೊಂದಿರುವ ಸಂಬಂಧ ಇದು ನಾನು ಮೊದಲೇ ಹೇಳಿದಂತೆ ಐಗನ್ ಫಂಕ್ಷನ್ಗಳಾದ ವೆವ್ಫಂಕ್ಷನ್ಗಳು ಹರಡುವುದಿಲ್ಲ ಆದ್ದರಿಂದ ನಾವು ಒಂದು ಪ್ರಶ್ನೆಯನ್ನು ಕೇಳೋಣ x0 ಅನ್ನು ಹೊಂದಿರುವ ವೆವ್ಫಂಕ್ಷನ್ಗಳು ಇದೆಯೇ ಮತ್ತು ಇವು x ಆಪರೇಟರ್ ಅಥವಾ p0ನ ಐಗನ್ ಫಂಕ್ಷನ್ಗಳಾಗಿವೆ ಅವು p ಆಪರೇಟರ್ನ ಐಗನ್ ಫಂಕ್ಷನ್ಗಳಿಗೆ ಹೊಂದಿಕೆಯಾಗುತ್ತವೆ ಆದ್ದರಿಂದ x ಆಪರೇಟರ್ x ಬಾರಿ ಐಗನ್ ಫಂಕ್ಷನ್ಗಳಿಗಾಗಿ ಅದು f ನಿಮಗೆ ನಿರ್ದಿಷ್ಟವಾದ xx0 ಅನ್ನು ನೀಡುತ್ತದೆ ಇದು ಸಂಭವಿಸುವ ಏಕೈಕ ಮಾರ್ಗ fxδ ಆಗಿದ್ದರೆ ಮಾತ್ರ ಹಿಂದಿನ ಉಪನ್ಯಾಸಗಳಿಂದ ನೀವು ನೆನಪಿನಲ್ಲಿಟ್ಟುಕೊಂಡಿರಬೇಕು ಇದು 12π∫eikdk ಆಗಿರುತ್ತದೆ ಎಲ್ಲಾ ಸಮತಲ ವೆವ್ಗಳ ಆಂಪ್ಲಿಟ್ಯೂಡ್ಗಳು ಒಂದೇ ಆಗಿರುವುದರಿಂದ ಅಂದರೆ ಎಲ್ಲಾ ಮೊಮೆಂಟಮ್ಗಳು ಒಂದೇ ಪ್ರೊಬ್ಯಾಬಿಲ್ಟಿಯೊಂದಿಗೆ ಬರುತ್ತವೆ ಆದ್ದರಿಂದ ನೀವು p ಅನ್ನು ಎಂದು ನೋಡಬಹುದು ಈ ಸಂದರ್ಭದಲ್ಲಿ x 0 ಆಗಿದೆ ಆದ್ದರಿಂದ ನನಗೆ ತಿಳಿದಿರುವ ಉತ್ಪನ್ನವು ಸೀಮಿತವಾಗಿದೆ ಈಗ p ಆಪರೇಟರ್ನ ಐಗನ್ ಫಂಕ್ಷನ್ ಬಗ್ಗೆ ಏನು ಇದಕ್ಕಾಗಿ ನಾನು idψ dx ಅನ್ನು ಹೊಂದಲಿದ್ದೇನೆಇಲ್ಲಿ p ಇದರ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅದು ಆಂಪ್ಲಿಟ್ಯೂಡ್ ಒಂದು ನಿರ್ದಿಷ್ಟ ಮೊಮೆಂಟಮ್ ಆಗಲಿದೆ ಮತ್ತು ಇದು ತಕ್ಷಣ ನಿಮಗೆ ψeipx ಅನ್ನು ನೀಡುತ್ತದೆ ಆದ್ದರಿಂದ ನಾನು ನಿಮಗೆ ತೋರಿಸಿದ ಸಂಗತಿಯೆಂದರೆ p ನ ಐಗನ್ ಫಂಕ್ಷನ್ eipx ಆಗಿದ್ದು ಅದನ್ನು ನಾನು eikx ಎಂದು ಬರೆಯಬಹುದು ಇದು p ದೃಢವಾಗಿರುವ ಒಂದು ಪಾರ್ಟಿಕಲ್ಗೆ ಇರುವ ಮೊಮೆಂಟಮ್ನ ಮೌಲ್ಯವನ್ನು ಹೊಂದಿದೆ ಮತ್ತೊಂದೆಡೆ ಇದು ಸಮತಲ ವೆವ್ ಆದ್ದರಿಂದ ಇದು ∞ ರಿಂದ ∞ ವರೆಗೆ ಹೋಗುತ್ತದೆ ಹಾಗೂ ಇದು x→∞ ಆಗಿದೆ ಇಲ್ಲಿ ಮೊಮೆಂಟಮ್ ದೃಢವಾಗಿದೆ ಅಂದರೆ p0 ಇವು ಎರಡು ಆದರ್ಶ ಪ್ರಕರಣಗಳಾಗಿವೆ ಒಂದು ಸಂದರ್ಭದಲ್ಲಿ ವೆವ್ಫಂಕ್ಷನ್ δ ಆಗಿರುತ್ತದೆ ಇನ್ನೊಂದು ಸಂದರ್ಭದಲ್ಲಿ ವೆವ್ಫಂಕ್ಷನ್ ಒಂದು ಪಾರ್ಟಿಕಲ್ಗೆ ∞ ಇಂದ ಹರಡುವ ಸಮತಲ ವೆವ್ ಆಗಿದೆ ಇದು ಎರಡು ಆದರ್ಶ ಪ್ರಕರಣಗಳು 2 ವಿಪರೀತ ಪ್ರಕರಣಗಳು ಒಂದೇ ಆಗಿರುವುದಿಲ್ಲ ಉದಾಹರಣೆಗೆ ಪೆಟ್ಟಿಗೆಯಲ್ಲಿನ ಪಾರ್ಟಿಕಲ್ ಅಲ್ಲಿ ವೆವ್ಫಂಕ್ಷನ್ 0 ಮತ್ತು l ನಡುವೆ ಇರುತ್ತದೆ ಅಥವಾ ನೀವು ಸರಳವಾದ ಹಾರ್ಮೋನಿಕ್ ಚಲನೆಯ ಸಂಭಾವ್ಯತೆಯಲ್ಲಿ ಒಂದು ಪಾರ್ಟಿಕಲ್ ಅನ್ನು ಸಹ ನೋಡುತ್ತೀರಿ ಅಲ್ಲಿ ಇದು ಸಂಭಾವ್ಯ ವೆವ್ಫಂಕ್ಷನ್ ಆಗಿದ್ದರೆ e x2 ನಂತೆ ಇರುತ್ತದೆ ಇದು ಸ್ವಲ್ಪ ಹರಡುವಿಕೆಯನ್ನು ಹೊಂದಿದೆ ಮತ್ತು ಇಲ್ಲಿಯೇ x 0 ಆಗುವುದಿಲ್ಲ ಮತ್ತು p 0 ಆಗುವುದಿಲ್ಲ ಆದರೆ ಉತ್ಪನ್ನವು ಯಾವಾಗಲೂ 2 ಕ್ಕಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಅದೇ ರೀತಿ ಪೆಟ್ಟಿಗೆಯಲ್ಲಿರುವ ಒಂದು ಪಾರ್ಟಿಕಲ್ x 0 ಆಗುವುದಿಲ್ಲp 0 ಆಗುವುದಿಲ್ಲ ವಾಸ್ತವವಾಗಿ ನಿಯೋಜನೆಯಲ್ಲಿನ ಸಮಸ್ಯೆಗಳನ್ನು ನಾನು ನಿಮಗೆ ನೀಡಲಿದ್ದೇನೆ ಅಲ್ಲಿ x ಹಾಗೂ p ಅನ್ನು ಲೆಕ್ಕಹಾಕಲು ನಾನು ಕೇಳುತ್ತೇನೆ ಮತ್ತು ಅವುಗಳ ಉತ್ಪನ್ನ ಯಾವುದು ಎಂದು ನೋಡಿ ಅದು ಯಾವಾಗಲೂ 2ಗಿಂತ ದೊಡ್ಡದಾಗಿರಬೇಕು ನೀವು ಇಲ್ಲಿಯವರೆಗೆ ಅನಿಶ್ಚಿತತೆ ತತ್ವವನ್ನು ಕಲಿತಿದ್ದೀರ ನಾನು ನನ್ನನ್ನು ಒಂದು ಆಯಾಮಕ್ಕೆ ಸೀಮಿತಗೊಳಿಸಿದ್ದೇನೆ ಅದು xp≥2 ಎಂದು ಹೇಳುತ್ತದೆ ಮತ್ತು ಅನಲಾಗ್ ಲೆಕ್ಕಾಚಾರಗಳನ್ನು ತ್ವರಿತವಾಗಿ ಮಾಡಲು ಇದು ತುಂಬಾ ಉಪಯುಕ್ತವಾಗಿದೆ ಉದಾಹರಣೆಗೆ 0 ಗೆ x ಹೋಗುತ್ತಿದೆ ಎಂದರೆ p ಇನ್ಫಿನಿಟಿಗೆ ಹೋಗುತ್ತದೆ ಹಿಂದಿನ ಉಪನ್ಯಾಸದಿಂದ ನೆನಪಿಸಿಕೊಳ್ಳಿ ಬೌಂಡ್ ಸ್ಟೇಟ್ಗೆ ⟨p⟩ ಸ್ವತಃ 0 ಆಗಿದೆ ಆದ್ದರಿಂದp ಗೆ ಹೋಗುವುದು ಎಂದರೆ ⟨p2⟩ ತುಂಬಾ ದೊಡ್ಡದಾಗುತ್ತಿದೆ ಮತ್ತು p22m ತುಂಬಾ ದೊಡ್ಡದಾಗುತ್ತಿದೆ ಎಂದು ಸೂಚಿಸುತ್ತದೆ ನೀವು ಒಂದು ಪಾರ್ಟಿಕಲ್ ಅನ್ನು ಹೆಚ್ಚು ಹೆಚ್ಚು ಸೀಮಿತಗೊಳಿಸಿದರೆ ಅದು ಅನಿಶ್ಚಿತತೆ ತತ್ವದಿಂದಾಗಿ ಚಲನ ಶಕ್ತಿಯು ಹೆಚ್ಚಾಗುತ್ತದೆ ಅದನ್ನು ಹರಡಲು ಅವಕಾಶ ಮಾಡಿಕೊಟ್ಟರೆ ಅದು ಚಿಕ್ಕದಾಗುತ್ತದೆ ನಾವು ಬಾಕ್ಸ್ನಲ್ಲಿ ಇರುವ ಪಾರ್ಟಿಕಲ್ ಸಮಸ್ಯೆಗೆ ಹಿಂತಿರುಗುತ್ತೇವೆ ಅಲ್ಲಿ ಒಂದು ಪಾರ್ಟಿಕಲ್ ಅನ್ನು ಉದ್ದ L ನ ಪೆಟ್ಟಿಗೆಯಲ್ಲಿ ಸೀಮಿತಗೊಳಿಸಲಾಗಿದೆ ಮತ್ತು ನೀವು ನೆನಪಿಸಿಕೊಳ್ಳಬಹುದು ಇಲ್ಲಿ ಶಕ್ತಿಯು En1L2 ಆಗಿರುತ್ತದೆ ಆದ್ದರಿಂದ L ದೊಡ್ಡದಾಗುತ್ತಿದ್ದಂತೆ ಶಕ್ತಿಯು ಚಿಕ್ಕದಾಗುತ್ತಾ ಹೋಗುತ್ತದೆ ಇದು ನಿಖರವಾಗಿ ಅನಿಶ್ಚಿತತೆ ತತ್ವದ ಪ್ರದರ್ಶನವಾಗಿದೆ ವಿಭಿನ್ನ ವ್ಯವಸ್ಥೆಗಳ ಶಕ್ತಿಯನ್ನು ಅಂದಾಜು ಮಾಡಲು ನಾವು ಇದನ್ನು ಬಳಸಬಹುದು ತತ್ವವನ್ನು ಬಳಸುವುದಕ್ಕಾಗಿ ನಾನು ಉದಾಹರಣೆಯೊಂದಕ್ಕೆ ಹೋಗುತ್ತೇನೆ ಗ್ರೌಂಡ್ ಸ್ಟೇಟ್ ಅಥವಾ ಸಿಸ್ಟಮ್ನ ಕಡಿಮೆ ಶಕ್ತಿಯನ್ನು ಅಂದಾಜಿಸಲಿದ್ದೇವೆ ಆದ್ದರಿಂದ ನಾನು ತೆಗೆದುಕೊಳ್ಳುವ ಮೊದಲ ಉದಾಹರಣೆಯೆಂದರೆ ಈ ಪಾರ್ಟಿಕಲ್ L ಉದ್ದನೆಯ ಪೆಟ್ಟಿಗೆಯಲ್ಲಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ x ಅನ್ನು Lನ ಆರ್ಡರ್ನಲ್ಲಿ ನೋಡಬಹುದು ಮತ್ತು p ಅನ್ನು ⟨p2⟩ ⟨p⟩2 ಎಂದು ವ್ಯಾಖ್ಯಾನಿಸಲಾಗಿದೆ ಅಂದರೆ ಇದು ⟨p2⟩ ಆಗಿದೆ ಏಕೆಂದರೆ p ನ ಬೌಂಡ್ ಸ್ಟೇಟ್ ಎಕ್ಸ್ಪೆಕ್ಟೇಶನ್ ಮೌಲ್ಯ 0 ಆಗಿದೆ ಆದ್ದರಿಂದ p⟨p2⟩L ಗೆ ಸಮನಾಗಿರುತ್ತದೆ ಇದು 2 ಕ್ಕಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಆದ್ದರಿಂದ p2 ಸ್ವತಃ 24L2 ಗಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ p22m ಇದು ಶಕ್ತಿಯು 28mL2ಗಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ ಎರಡನೆಯ ಉದಾಹರಣೆಯಲ್ಲಿ ನಾನು ಪಾರ್ಟಿಕಲ್ ಅನ್ನು ಸರಳ ಹಾರ್ಮೋನಿಕ್ ಸಾಮರ್ಥ್ಯದಲ್ಲಿ ತೆಗೆದುಕೊಳ್ಳುತ್ತೇನೆ ಮತ್ತು ಈ ಸಂದರ್ಭದಲ್ಲಿ ಇದು x0 ನಲ್ಲಿ ಕೇಂದ್ರೀಕೃತವಾಗಿದ್ದರೆ xನ ಸಮ್ಮಿತಿಯಿಂದ ಎಕ್ಸ್ಪೆಕ್ಟೇಶನ್ ಮೌಲ್ಯವು 0 ಆಗಿರುತ್ತದೆ ಎಂದು ನನಗೆ ತಿಳಿದಿದೆ ಮತ್ತು ⟨x2⟩∼a ಎಂದು ಊಹಿಸೋಣ ಆದ್ದರಿಂದ ನಾವು ಸಂಭಾವ್ಯ ಶಕ್ತಿಯನ್ನು 12ka2 ಎಂದು ಬರೆಯಬಹುದು ಇದು 12m2a2 ಆಗಿದೆ ಚಲನ ಶಕ್ತಿ ಏನಾಗುತ್ತದೆ ⟨p⟩0 ಆದ್ದರಿಂದ ⟨p2⟩ ಯಂತೆಯೇ ಇರುವ ⟨p2⟩ ⟨p⟩2 2 ನ ಆರ್ಡರ್ನಲ್ಲಿ ಇರುತ್ತದೆ ಚಲನಶಕ್ತಿಯು ⟨p2⟩2m ಆಗಿದೆ ಇದು 28ma2 ಕೂಡ ಆಗಿದೆ ಆದ್ದರಿಂದ ಒಟ್ಟು ಶಕ್ತಿಯು 28ma212m2a2 ಆಗಿರುತ್ತದೆ ಮತ್ತು ಕಡಿಮೆ ಶಕ್ತಿಯನ್ನು ಕಂಡುಹಿಡಿಯಲು ನಾನು ಲಭ್ಯವಿರುವ ಏಕೈಕ ನಿಯತಾಂಕಕ್ಕೆ ಸಂಬಂಧಿಸಿದಂತೆ ಈ ಶಕ್ತಿಯನ್ನು ಕಡಿಮೆ ಮಾಡುತ್ತೇನೆ ಮತ್ತು ಅದು a ಆದ್ದರಿಂದ ನಾನು dEda0 ಅನ್ನು ಮಾಡುತ್ತೇನೆ ಇದರಿಂದ ನನಗೆ24ma3 ಸಿಗುತ್ತದೆ ಇಲ್ಲಿ m2a0 ಪರಿಹರಿಸಿದರೆ ನಿಮಗೆ a22mω ಸಿಗುತ್ತದೆ a ಗೆ ಸಂಬಂಧಿಸಿದಂತೆ ಕಡಿಮೆಗೊಳಿಸುವ ಶಕ್ತಿಯನ್ನು ನಾವು ಕಂಡುಕೊಂಡಿದ್ದೇವೆ ಅಂದರೆ a22mω ಒಟ್ಟು ಶಕ್ತಿಯ E ಅನ್ನು 28ma212m2a2 ಎಂದು ನೀಡಲಾಯಿತು ಇದು 28m2mω12m22mω ಆಗಿ ಹೊರಬರುತ್ತದೆ ಅದು ℏω2 ಆಗಿ ಹೊರಬರುತ್ತದೆ ಶ್ರೊಡಿಂಗರ್ ಸಮೀಕರಣವನ್ನು ಪರಿಹರಿಸುವ ಮೂಲಕ ನಮಗೆ ದೊರೆತದ್ದು ಅದೇ ಉತ್ತರ ಆದ್ದರಿಂದ ಶ್ರೊಡಿಂಗರ್ ಸಮೀಕರಣವನ್ನು ಪರಿಹರಿಸುವ ಮೂಲಕ ಕನಿಷ್ಠ ಶಕ್ತಿಯು ಒಂದೇ ಆಗಿದೆ ಎಂದು ನಾನು ಇಲ್ಲಿ ಹೇಳುತ್ತೇನೆ ಸರಳ ಹಾರ್ಮೋನಿಕ್ ಚಲನೆಯ ಗ್ರೌಂಡ್ ಸ್ಟೇಟ್ ಅನಿಶ್ಚಿತತೆ xp ಕನಿಷ್ಠವಾಗಿರಬೇಕು ಅಥವಾ ಎಲ್ಲಾ ಇತರ ಸ್ಟೇಟ್ ಗಳು 2ಗಿಂತ ಹೆಚ್ಚಾಗಲಿವೆ ಆದ್ದರಿಂದ ಅನಿಶ್ಚಿತತೆ ತತ್ವವನ್ನು ಬಳಸಿಕೊಂಡು ಶಕ್ತಿಯ ಪ್ರಮಾಣವನ್ನು ಅಂದಾಜು ಮಾಡುವ ಕ್ರಮವನ್ನು ಪಡೆಯಲು ಇದು ಒಂದು ಅಪ್ಲಿಕೇಶನ್ ಆಗಿದೆ ನಿಮ್ಮ ಅಭ್ಯಾಸದಲ್ಲಿ ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಸಹ ನಾನು ನಿಮಗೆ ನೀಡುತ್ತೇನೆ ಆದ್ದರಿಂದ ಇದರೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ xಎಂಬುದು x ನ ಎಕ್ಸ್ಪೆಕ್ಟೇಶನ್ ಮೌಲ್ಯ ⟨x2⟩ ಮೌಲ್ಯ ಎಂದರೆ ನೀವು x ಅನ್ನು ಇದರ ಕಳೆದು ವರ್ಗಮೂಲವನ್ನು ತೆಗೆದುಕೊಳ್ಳುವಾಗ ಸಿಗುತ್ತದೆ ನಾವು x ಅನ್ನು ಹೀಗೆ ವ್ಯಾಖ್ಯಾನಿಸುತ್ತೇವೆ ಅದೇ ರೀತಿ ನಾನು ⟨p2⟩ ಅನ್ನು ⟨p⟩ ಇಂದ ಕಳೆದರೆ p ಸಿಗುತ್ತದೆ ಮತ್ತು ಕೌಚಿ ಶ್ವಾರ್ಟ್ಜ್ ಅಸಮಾನತೆಯೊಂದಿಗೆ ಕ್ವಾಂಟಮ್ ಸ್ಥಿತಿಯನ್ನು ಬಳಸುವುದರಿಂದ ನಮಗೆ xp≥2 ಸಿಕ್ಕಿತು ಅದು ಅನಿಶ್ಚಿತತೆ ತತ್ವವಾಗಿದೆ ತದನಂತರ ನಾವು ಅದನ್ನು ಎರಡು ವ್ಯವಸ್ಥೆಗಳ ಶಕ್ತಿಯನ್ನು ಅಂದಾಜು ಮಾಡಲು ಅನ್ವಯಿಸಿದ್ದೇವೆ